ಈ ಉಪನ್ಯಾಸದಲ್ಲಿ ನಾನು ಐಐಓಟಿ ಅನಲಿಟಿಕ್ಸ್ ಉಪಯೋಗಿಸುವಂತಹ ಎರಡು ಟೂಲ್ ಅಂದರೆ ಪ್ಲಾಟ್ಫಾರ್ಮ್ ಗಳನ್ನು ತೋರಿಸುತ್ತೇನೆ ಆರ್ ಒಂದು ಜನಪ್ರಿಯ ಸಮಗ್ರ ಟೂಲ್ ಇದು ಅದರದೇ ಆದ ವಿವಿಧ ಪ್ಲಾಟ್ಫಾರ್ಮ್ ಮತ್ತು ಭಾಷೆಗಳನ್ನು ಹೊಂದಿದೆ ಆದ್ದರಿಂದ ಆರ್ ಮೂಲತಃ ಅನಲಿಟಿಕ್ಸ್ ಗಾಗಿ ಉಪಯೋಗಿಸುವ ವ್ಯಾಪಕವಾದ ಮತ್ತು ಜನಪ್ರಿಯವಾದ ಒಂದು ಸಾಧನ ಜೂಲಿಯಾ ಕೂಡ ಒಂದು ಜನಪ್ರಿಯವಾದ ಹೈ ಲೆವೆಲ್ ಲ್ಯಾಂಗ್ವೇಜ್ ಇದನ್ನು ಅನಲಿಟಿಕ್ಸ್ ನ ಸೊಲ್ಯೂಷನ್ ಗಳನ್ನು ಇಂಪ್ಲಿಮೆಂಟ್ ಮಾಡಲು ಉಪಯೋಗಿಸುತ್ತಾರೆ ಆದ್ದರಿಂದ ಆರ್ ಮತ್ತು ಜೂಲಿಯಾ ಐಐಓಟಿ ಅನಲಿಟಿಕ್ಸ್ ಸನ್ನಿವೇಶದಲ್ಲಿ ಮತ್ತು ಅನುಷ್ಠಾನದಲ್ಲಿ ಸಾಕಷ್ಟು ಜನಪ್ರಿಯವಾಗಿದೆ ನಾವು ಈಗ ಆರ್ ಪ್ರೋಗ್ರಾಮಿಂಗ್ ಅಂದರೆ ಏನು ಎಂಬುದರ ಬಗ್ಗೆ ತಿಳಿಯೋಣ ಆರ್ ಒಂದು ವಿವಿಧ ಪ್ರೋಗ್ರಾಮಿಂಗ್ ಫೀಚರ್ ಗಳನ್ನು ಒದಗಿಸುವಂತಹ ಟೂಲ್ ಇದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮತ್ತು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಪ್ಲಾಟ್ಫಾರ್ಮ್ ಗಳನ್ನು ಒದಗಿಸುತ್ತದೆ ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಪ್ಲಾಟ್ಫಾರ್ಮ್ ಡೇಟಾ ವಿಶುಯಲೈಝೇಷನ್ ಓಪನ್ ಸೋರ್ಸ್ ಮತ್ತು ವಿವಿಧ ಡೇಟಾ ಅನಲಿಟಿಕ್ಸ್ ಫೀಚರ್ ಗಳನ್ನು ಒಳಗೊಂಡಿದೆ ಆರ್ ನಲ್ಲಿರುವ ಪ್ರೋಗ್ರಾಮಿಂಗ್ ಎನ್ವಿರಾನ್ಮೆಂಟ್ ವಿವಿಧ ಫೀಚರ್ ಗಳಿಗೆ ಬೆಂಬಲಿಸುತ್ತದೆ ಆರ್ ನಲ್ಲಿ ಕೆಲವು ರಿಸರ್ವ್ಡ್ ವರ್ಡ್ಸ್ ಆಪರೇಟರ್ಸ್ ಡೇಟಾ ಟೈಪ್ಸ್ ಗಳಿವೆ ಇಲ್ಲಿ ನಾವು ಕೆಲವು ವೇರಿಯಬಲ್ಸ್ ಗಳನ್ನು ಡಿಫೈನ್ ಮಾಡಬಹುದು ನಾನು ಇವುಗಳನ್ನು ಉದಾಹರಣೆಗಳ ಮುಖಾಂತರ ವಿವರಿಸುತ್ತೇನೆ ಮೂಲತಃ ಇವುಗಳೆಲ್ಲವನ್ನು ಆರ್ ಸ್ಟುಡಿಯೋ ದಲ್ಲಿ ತೋರಿಸಬಹುದು ಆರ್ ಸ್ಟುಡಿಯೋ ಮೂಲತಃ ಆರ್ ಪ್ರೋಗ್ರಾಮಿಂಗ್ ಪ್ಲಾಟ್ಫಾರ್ಮ್ ಅನ್ನು ಬೆಂಬಲಿಸುತ್ತದೆ ನಾನು ಇವೆಲ್ಲವನ್ನೂ ಆರ್ ಸ್ಟುಡಿಯೋ ಮೂಲಕ ತೋರಿಸುತ್ತೇನೆ ಈಗ ಮೊದಲಿಗೆ ನಾವು ರಿಸರ್ವ್ಡ್ ವರ್ಡ್ ಎಂದರೇನು ಎಂದು ನೋಡೋಣ ಆರ್ ನಲ್ಲಿ ಕೆಲವು ರಿಸರ್ವ್ಡ್ ವರ್ಡ್ ಗಳಿವೆ ಅವು ತಮ್ಮದೇ ಆದ ವಿಶೇಷವಾದ ಅರ್ಥವನ್ನು ಹೊಂದಿವೆ ಇವುಗಳನ್ನು ವೇರಿಯಬಲ್ ನ ಹೆಸರಿನ ತರಹ ಉಪಯೋಗಿಸಬಾರದು ಆರ್ ಸ್ಟುಡಿಯೋ ದಲ್ಲಿ reserved ಅಥವಾ help ಎಂದು ಟೈಪ್ ಮಾಡಿದರೆ ಅದು ಆರ್ ನಲ್ಲಿರುವ ಎಲ್ಲಾ ರಿಸರ್ವ್ಡ್ ವರ್ಡ್ ಗಳನ್ನು ಕೊಡುತ್ತದೆ ಇಫ್ ಎಲ್ಸ್ ರಿಪೀಟ್ ವೈಲ್ ಫನ್ಕ್ಷನ್ ಫಾರ್ ದೆನ್ ನೆಕ್ಸ್ಟ್ ಬ್ರೇಕ್ ಟ್ರೂ ಫಾಲ್ಸ್ ಇತ್ಯಾದಿಗಳು ರಿಸರ್ವ್ ವರ್ಡ್ ಗಳು ಇವುಗಳಿಗೆ ಅನುಗುಣವಾದ ವಿವರಗಳು ಲಭ್ಯವಿದೆ ನಂತರ ವೇರಿಯೇಬಲ್ ಎಂದರೇನು ವೇರಿಯೇಬಲ್ಸ್ ಎಂದರೆ ಎಲ್ಲಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಲ್ಲಿ ವೇರಿಯೇಬಲ್ಸ್ ಇರುವಂತೆ ಇವುಗಳನ್ನು ಡಿಕ್ಲೇರ್ ಮಾಡಿ ವ್ಯಾಲ್ಯೂ ಗಳನ್ನು ಅಸೈನ್ ಮಾಡಬೇಕು ಉದಾಹರಣೆಗೆ ಎ ಎಕ್ಸ್ ವೈ ಈ ವೇರಿಯೇಬಲ್ ಗಳಿಗೆ ವಿವಿಧ ವ್ಯಾಲ್ಯೂ ಗಳನ್ನು ಅಸೈನ್ ಮಾಡಬಹುದು ಉದಾಹರಣೆಗೆ A 20 ಇಲ್ಲಿ A ವೇರಿಯಬಲ್ ಗೆ ವ್ಯಾಲ್ಯೂ 20 ಅನ್ನು ಅಸೈನ್ ಮಾಡಲಾಗಿದೆ X hello ಇಲ್ಲಿ X ವೇರಿಯಬಲ್ ಗೆ ಸ್ಟ್ರಿಂಗ್ hello ಅನ್ನು ಅಸೈನ್ ಮಾಡಲಾಗಿದೆ ಟ್ರೂ ಅನ್ನು Y ವೇರಿಯಬಲ್ ಗೆ ಅಸೈನ್ ಮಾಡಲಾಗಿದೆ ಈ ವೇರಿಯಬಲ್ ಗಳನ್ನು ಆರ್ ಸ್ಟುಡಿಯೋ ಪ್ಲಾಟ್ಫಾರ್ಮ್ ನಲ್ಲಿ ಡಿಕ್ಲೇರ್ ಮಾಡಲಾಗಿದೆ ಇವು ಆರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಲ್ಲಿರುವ ಫೀಚರ್ ಗಳು ಆರ್ ಸ್ಟುಡಿಯೋ ದಿಂದ ತೆಗೆದ ಸ್ಕ್ರೀನ್ ಶಾಟ್ ಅಂದರೆ ಸ್ನ್ಯಾಪ್ಶಾಟ್ ಅನ್ನು ನಾವು ಇಲ್ಲಿ ನೋಡಬಹುದು AXY ಈ ವೇರಿಯೇಬಲ್ ಗಳಿಗೆ ವಿವಿಧ ವ್ಯಾಲ್ಯೂ ಗಳನ್ನು ಅಸೈನ್ ಮಾಡಿದ್ದೇವೆ A 20 ಇಲ್ಲಿ A ವೇರಿಯಬಲ್ ಗೆ ವ್ಯಾಲ್ಯೂ 20 ಅನ್ನು ಅಸೈನ್ ಮಾಡಲಾಗಿದೆ X hello ಇಲ್ಲಿ X ವೇರಿಯಬಲ್ ಗೆ ಸ್ಟ್ರಿಂಗ್ hello ಅನ್ನು ಅಸೈನ್ ಮಾಡಲಾಗಿದೆ ಟ್ರೂ ಅನ್ನು Y ವೇರಿಯಬಲ್ ಗೆ ಅಸೈನ್ ಮಾಡಲಾಗಿದೆ ಈಗ ಪ್ರಿಂಟ್ A ಅಂದರೆ 20 ಅನ್ನು ಪ್ರಿಂಟ್ ಮಾಡುತ್ತದೆ ಹಾಗೆಯೇ ಪ್ರಿಂಟ್ X ಅಂದರೆ hello ಎಂದು ಪ್ರಿಂಟ್ ಮಾಡುತ್ತದೆ ಪ್ರಿಂಟ್ Y ಎಂದರೆ ಟ್ರೂ ಎಂದು ಪ್ರಿಂಟ್ ಮಾಡುತ್ತದೆ ಆರ್ ಸ್ಟುಡಿಯೋ ನಲ್ಲಿ ಒಂದು ಪ್ರತ್ಯೇಕ ಪ್ಯಾನಲ್ ನಲ್ಲಿ ನಾವು ಈ ವೇರಿಯಬಲ್ ಗಳಾದ A X ಮತ್ತು Y ಗ್ಲೋಬಲ್ ಎನ್ವಿರಾನ್ಮೆಂಟ್ ವ್ಯಾಲ್ಯೂ ಗಳನ್ನು ನೋಡಬಹುದು ನಾನು ಈಗ ಬೇರೆ ಬೇರೆ ಕೆಲಸಗಳು ಹೇಗೆ ನಡೆಯುತ್ತವೆ ಎಂಬುದನ್ನು ತೋರಿಸುತ್ತೇನೆ ವಿವಿಧ ಅರಿತ್ಮೆಟಿಕ್ ಆಪರೇಟರ್ ಗಳಾದ ಪ್ಲಸ್ ಅನ್ನು ಕೂಡುವುದಕ್ಕೆ ಮೈನಸ್ ಅನ್ನು ಕಳೆಯುವುದಕ್ಕೆ ಸ್ಟಾರ್ ಅನ್ನು ಗುಣಿಸುವುದಕ್ಕೆ ಸ್ಲ್ಯಾಷ್ ಅನ್ನು ಭಾಗಾಕಾರಕ್ಕೆ ಕ್ಯಾಪ್ ಅನ್ನು ಪವರ್ ಗೆ ಪರ್ಸೆಂಟೇಜ್ ಅನ್ನು ಶೇಷಕ್ಕೆ ಮುಂತಾದವುಗಳನ್ನು ಆರ್ ಸ್ಟುಡಿಯೋ ದಲ್ಲಿ ಬಳಸುತ್ತೇವೆ ಆರ್ ಸ್ಟುಡಿಯೋ ವಿವಿಧ ಬಗೆಯ ಅರಿತ್ಮೆಟಿಕ್ ಆಪರೇಟರ್ ಗಳನ್ನು ಬೆಂಬಲಿಸುತ್ತದೆ ಇದು ಆರ್ ಸ್ಟುಡಿಯೋ ದಿಂದ ತೆಗೆದ ಸ್ಕ್ರೀನ್ಶಾಟ್ ನಾನು ನಿಮಗೆ ವಿವಿಧ ಅರಿತ್ಮೆಟಿಕ್ ಆಪರೇಟರ್ ಗಳನ್ನು ಕೆಲವು ಉದಾಹರಣೆಗಳ ಮುಖಾಂತರ ತೋರಿಸುತ್ತೇನೆ 2 3 ಎಂದು ಕೊಟ್ಟಾಗ 5 ಎಂದು ಫಲಿತಾಂಶವನ್ನು ಕೊಡುತ್ತದೆ ಪ್ಲಸ್ ಒಂದು ಬೈನರಿ ಆಪರೇಟರ್ ಹಾಗೆಯೇ ಸ್ಟಾರ್ ಒಂದು ಗುಣಾಕಾರದ ಚಿನ್ಹೆ 2 3 ಎಂದು ಕೊಟ್ಟರೆ 6 ಎಂದು ಫಲಿತಾಂಶವನ್ನು ಕೊಡುತ್ತದೆ ಹಾಗೆಯೇ 2 3 ಎಂದು ಕೊಟ್ಟರೆ ಫ್ಲೋಟಿಂಗ್ ಪಾಯಿಂಟ್ ಫಲಿತಾಂಶವನ್ನು ಕೊಡುತ್ತದೆ 2 ಪವರ್ 3 ಎಂದು ಕೊಟ್ಟರೆ 8 ಎಂದು ಫಲಿತಾಂಶವನ್ನು ಕೊಡುತ್ತದೆ ಹೀಗೆ ಆರ್ ಸ್ಟುಡಿಯೋ ವಿವಿಧ ಆಪರೇಟರ್ ಗಳನ್ನು ಬೆಂಬಲಿಸುತ್ತದೆ ಇನ್ನು ಕೆಲವು ಆಪರೇಟರ್ ಗಳಿವೆ ಅಸೈನ್ಮೆಂಟ್ ಆಪರೇಟರ್ ಈಕ್ವಲ್ ಟು ಆಪರೇಟರ್ ಲೆಸ್ ದ್ಯಾನ್ ಡಬಲ್ ಲೆಸ್ ದ್ಯಾನ್ ಹೈಫನ್ ಹೈಫನ್ ಗ್ರೇಟರ್ ದ್ಯಾನ್ ಅವುಗಳ ಉದ್ದೇಶಗಳನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ ಈ ಸ್ಲೈಡ್ ನಲ್ಲಿ ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದೇನೆ x 20 ಮೂಲತಃ 20 ನ್ನು x ಗೆ ಅಸೈನ್ ಮಾಡುತ್ತದೆ ಹೀಗೆ ಆಪರೇಟರ್ ಗಳ ಮೇಲೆ ಹಲವು ಉದಾಹರಣೆಗಳನ್ನು ಕೊಟ್ಟಿದೆ ಅವುಗಳನ್ನು ಒಮ್ಮೆ ನೋಡಿರಿ ಅವು ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತದೆ ಎಂಬುದನ್ನು ನೋಡಿರಿ ರಿಲೇಶನಲ್ ಅಪರೇಟರ್ಸ್ ಗಳಾದ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಡಬಲ್ ಈಕ್ವಲ್ ಟು ಗ್ರೇಟರ್ ದ್ಯಾನ್ ಈಕ್ವಲ್ ಟು ಲೆಸ್ ದ್ಯಾನ್ ಈಕ್ವಲ್ ಟು ಮುಂತಾದವುಗಳು ಮತ್ತು ಅವುಗಳ ಉಪಯೋಗಗಳನ್ನು ಉದಾಹರಣೆಯ ಸಮೇತ ಇಲ್ಲಿ ಕೊಡಲಾಗಿದೆ ಒಂದು ವೇಳೆ X20Y77ಮತ್ತು Z4 ಎಂದು ವಿವಿಧ ವ್ಯಾಲ್ಯೂ ಗಳನ್ನು ಕೊಟ್ಟು x y ಎಂದರೆ ಅದು ಫಾಲ್ಸ್ ಎಂದು ಉತ್ತರಿಸುತ್ತದೆ ಹಾಗೆಯೇ x y ಎಂದರೆ ಟ್ರೂ x y ಎಂದರೆ ಅದಕ್ಕೆ ಫಾಲ್ಸ್ ಎಂದು ಉತ್ತರಿಸುತ್ತದೆ

ಲಾಜಿಕಲ್ ಅಪರೇಟರ್ ಗಳಾದ ಅಂಡ್ ಆರ್ ಮತ್ತು ನಾಟ್ ಗಳು ಇವೆ ಇವುಗಳಿಗೆ || ಮತ್ತು ಚಿನ್ಹೆಗಳನ್ನು ಉಪಯೋಗಿಸುತ್ತೇವೆ ಒಂದುವೇಳೆ x ಫಾಲ್ಸ್ y ಟ್ರೂ ಮತ್ತು z 4 ಎಂದು ಅಸೈನ್ ಮಾಡಿದ್ದರೆ ಆಗ ಈ ವಿವಿಧ ಆಪರೇಟರ್ ಗಳ ಫಲಿತಾಂಶಗಳು ಇಲ್ಲಿ ತೋರಿಸಿರುವಂತಿರುತ್ತದೆ ಕೆಲವು ವಿಶೇಷವಾದ ಆಪರೇಟರ್ ಗಳಿವೆ ಕೋಲನ್ ಆಪರೇಟರ್ ಸಂಖ್ಯೆ ಗಳ ಸರಣಿಯನ್ನು ವೆಕ್ಟರ್ ನಲ್ಲಿ ಇಡುತ್ತದೆ ಪರ್ಸಂಟೇಜ್ ಎಲಿಮೆಂಟ್ ವೆಕ್ಟರ್ ನಲ್ಲಿ ಇದೆಯಾ ಎಂದು ಪರಿಶೀಲಿಸುತ್ತದೆ ಉದಾಹರಣೆಗೆ 10 ವಿವಿಧ ಇಂಟಿಜರ್ ಗಳನ್ನು ಡಿಫೈನ್ ಮಾಡಿ ಪ್ರಿಂಟ್ ಎಂದರೆ ಅದು ಒಂದರಿಂದ ಹತ್ತರವರೆಗಿನ ಎಲ್ಲಾ ಇಂಟಿಜರ್ ಗಳನ್ನು ಪ್ರಿಂಟ್ ಮಾಡುತ್ತದೆ ಈ ಉದಾಹರಣೆಯನ್ನು ಇಲ್ಲಿ ನೋಡಬಹುದು ಇಲ್ಲಿ ವಿವಿಧ ಡೇಟಾ ಟೈಪ್ ಗಳಿವೆ ಇವುಗಳ ಬಗ್ಗೆ ತಿಳಿಯುವ ಮೊದಲು ನಾವು ಆರ್ ಆಬ್ಜೆಕ್ಟ್ ಗಳ ಬಗ್ಗೆ ತಿಳಿಯೋಣ ವೆಕ್ಟರ್ ಲಿಸ್ಟ್ ಮ್ಯಾಟ್ರಿಕ್ಸ್ ಅರೇ ಫ್ಯಾಕ್ಟರ್ ಡೇಟಾ ಫ್ರೇಮ್ ಮುಂತಾದ ವಿವಿಧ ರೀತಿಯ ಆಬ್ಜೆಕ್ಟ್ ಗಳನ್ನು ಆರ್ ಬೆಂಬಲಿಸುತ್ತದೆ ಈ ವಿವಿಧ ಆಬ್ಜೆಕ್ಟ್ ಗಳು ವಿವಿಧ ಡೇಟಾ ಟೈಪ್ ಗಳಾದ ಲಾಜಿಕಲ್ ನ್ಯೂಮೆರಿಕ್ ಇಂಟಿಜರ್ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ ಮುಂತಾದವುಗಳನ್ನು ಬೆಂಬಲಿಸುತ್ತದೆ ಇವುಗಳನ್ನು ಉಪಯೋಗಿಸಿ ಕಾಂಪ್ಲೆಕ್ಸ್ ಪ್ರೋಗ್ರಾಮ್ ಗಳನ್ನು ಆರ್ ಸ್ಟುಡಿಯೋ ದಲ್ಲಿ ಎಕ್ಸಿಕ್ಯೂಟ್ ಮಾಡಬಹುದು ಈ ಸ್ಕ್ರೀನ್ ಶಾಟ್ ನಲ್ಲಿ ವಿವಿಧ ಪ್ಯಾರಾಮೀಟರ್ ಗಳು ವಿವಿಧ ಡೇಟಾ ಟೈಪ್ ಗಳನ್ನು ಬಳಸಿರುವುದನ್ನು ನೋಡಬಹುದು ಈ ಆಬ್ಜೆಕ್ಟ್ ಗಳೆಂದರೆ ಏನು ವೆಕ್ಟರ್ ಮೂಲತಃ ಒನ್ ಡೈಮೆನ್ಶನಲ್ ಅರೆ ನೀವು ವೆಕ್ಟರ್ ಅನ್ನು ಡಿಫೈನ್ ಮಾಡಬಹುದು ಹೇಗೆಂದರೆ apple c'red"green"yellow' ಮ್ಯಾಟ್ರಿಕ್ಸ್ ಎಂದರೆ ಟು ಡೈಮೆನ್ಶನಲ್ ಅರೆ n ರೋಸ್ ಅಂದರೆ n ರೋ ಗಳು ಬೈರೋ ಟ್ರೂ ಎಂದರೆ ಈ ಮ್ಯಾಟ್ರಿಕ್ಸ್ ಅನ್ನು ರೋ ನಿಂದ ಬಿಲ್ಡ್ ಮಾಡುವುದು ಇಲ್ಲಿ ನಾವು 2 ರೋ ಮತ್ತು 3 ಕಾಲಂ ಇರುವ ಮ್ಯಾಟ್ರಿಕ್ಸ್ ಅನ್ನು ಬಿಲ್ಡ್ ಮಾಡುತ್ತೇವೆ ಅರೆ ಯು ನಮಗೆ ಮಲ್ಟಿ ಡೈಮೆನ್ಶನಲ್ ತರಹದ ಅಂದರೆ 3ಡಿ 4ಡಿ ಮುಂತಾದ ಅರೇ ಗಳನ್ನು ಡಿಸೈನ್ ಮಾಡಲು ಸಹಕರಿಸುತ್ತದೆ ನೀವು ಪ್ರಿಂಟ್ ಮಾಡಿದರೆ ಇದು ಫಸ್ಟ್ ಡೈಮೆನ್ಷನ್ ಸೆಕೆಂಡ್ ಡೈಮೆನ್ಷನ್ ಗಳ ಅನುಗುಣವಾದ ವ್ಯಾಲ್ಯೂ ಗಳಾದ ಗ್ರೀನ್ ಯಲ್ಲೋ ಗ್ರೀನ್ ಯಲ್ಲೋ ಗ್ರೀನ್ ಯಲ್ಲೋ ಗ್ರೀನ್ ಯಲ್ಲೋ ಗ್ರೀನ್ ಇತ್ಯಾದಿ ಗಳನ್ನು ಪ್ರಿಂಟ್ ಮಾಡುತ್ತದೆ ಹೀಗೆ ಮೊದಲನೇ ಲೇಯರ್ ಎರಡನೇ ಲೇಯರ್ ಮೂರನೇ ಲೇಯರ್ ಇತ್ಯಾದಿ ಹೀಗೆ ಬಹು ಲೇಯರ್ ಗಳಿರುವ ಮ್ಯಾಟ್ರಿಕ್ಸ್ ಅನ್ನು ಆರ್ ನಲ್ಲಿ ಬಿಲ್ಡ್ ಮಾಡಬಹುದು ಮ್ಯಾಟ್ರಿಕ್ಸ್ ಹೋಮೋಜಿನಿಯಸ್ ಅಂದರೆ ಒಂದೇ ತರಹದ ವ್ಯಾಲ್ಯೂ ಗಳನ್ನು ಪರಿಗಣಿಸುತ್ತದೆ ಲಿಸ್ಟ್ ಹೆಟೆರೋಜೀನಿಯಸ್ ವ್ಯಾಲ್ಯೂ ಗಳನ್ನು ಪರಿಗಣಿಸುತ್ತವೆ ಆದ್ದರಿಂದ ಆರ್ ನ ಲಿಸ್ಟ್ ನಲ್ಲಿ ನಾವು ಫ್ಲೋಟಿಂಗ್ ಪಾಯಿಂಟ್ ಸಂಖ್ಯೆಯ ಜೊತೆಗೆ ಇಂಟಿಜರ್ ಸಂಖ್ಯೆಗಳನ್ನು ಸ್ಟೋರ್ ಮಾಡಬಹುದು ವಿವಿಧ ಮಷೀನ್ ಲರ್ನಿಂಗ್ ಪ್ಯಾಕೇಜ್ ಗಳನ್ನು ಆರ್ ಬೆಂಬಲಿಸುತ್ತದೆ ರಾನ್ಡಮ್ ಫಾರೆಸ್ಟ್ ಒಂದು ಲೈಬ್ರರಿ ಇಲ್ಲಿ ಮಷೀನ್ ಲರ್ನಿಂಗ್ ನ ರಾನ್ಡಮ್ ಫಾರೆಸ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡಲಾಗಿದೆ ನೆಟ್ವರ್ಕ್ ಅನಾಲಿಸಿಸ್ ಗೆ ಐಗ್ರಾಫ್ ಪ್ರೆಡಿಕ್ಟಿವ್ ಮಾಡೆಲ್ ಅನ್ನು ಕ್ರಿಯೇಟ್ ಮಾಡಲು ಕ್ಯಾರೆಟ್ ಟೂಲ್ ಫಜಿ ಕ್ಲಸ್ಟ್ರಿಂಗ್ ಎಸ್ವಿಎಮ್ ಗಾಗಿ ಇ೧೦೭೨ ಪ್ಯಾಕೇಜ್ ಅಥವಾ ಲೈಬ್ರರಿ ರಿಗ್ರೆಷನ್ ಟ್ರೀ ಗಾಗಿ ಆರ್ ಪಾರ್ಟ್ ಫೀಡ್ ಫಾರ್ವಾರ್ಡ್ ನ್ಯೂರಲ್ ನೆಟ್ವರ್ಕ್ ಗಾಗಿ ಎನ್ ಎನ್ ಈ ಟಿ ಇತ್ಯಾದಿ ಪ್ಯಾಕೇಜ್ ಗಳನ್ನು ಆರ್ ಬೆಂಬಲಿಸುತ್ತದೆ ಇವು ಮಷೀನ್ ಲರ್ನಿಂಗ್ ಇಂಪ್ಲಿಮೆಂಟೇಷನ್ ಗಳಲ್ಲಿ ಹೇಗೆ ಎಕ್ಸಿಕ್ಯೂಟ್ ಮಾಡುತ್ತವೆ ಮತ್ತೆ ಇದು ಆರ್ ಸ್ಟುಡಿಯೋ ದಿಂದ ತೆಗೆದ ಸ್ನ್ಯಾಪ್ಶಾಟ್ ಮೊದಲಿಗೆ ನಾನು ಒಂದು ಉದಾಹರಣೆಯನ್ನು ಕೊಡುತ್ತೇನೆ ಇಲ್ಲಿ ಇನ್ಸ್ಟಾಲ್ ಪ್ಯಾಕೇಜ್ಸ್ ಕ್ಯಾರೆಟ್ install packages "caret" ಈ ಕಮಾಂಡ್ ಅನ್ನು ಉಪಯೋಗಿಸಿ ಕ್ಯಾರೆಟ್ ಪ್ಯಾಕೇಜ್ ಅನ್ನು ಇನ್ಸ್ಟಾಲ್ ಮಾಡಬೇಕು ಈ ಲೈಬ್ರರಿ ಯಲ್ಲಿ ಈಗಾಗಲೇ ಇಂಪ್ಲಿಮೆಂಟ್ ಆಗಿರುವ ವಿವಿಧ ಫನ್ಕ್ಷನ್ ಗಳಿವೆ ಲೈಬ್ರರಿ ಕ್ಯಾರೆಟ್ ಅನ್ನು ಉಪಯೋಗಿಸಿ ಪ್ಯಾಕೇಜ್ ಅನ್ನು ಲೋಡ್ ಮಾಡಬೇಕು ಲೋಡ್ ಡೇಟಾ ಯೂಸಿಂಗ್ ಡೇಟಾಐರಿಸ್ load data using data"iris" ಅನ್ನು ಬಳಸಿ ಡೇಟಾ ವನ್ನು ಲೋಡ್ ಮಾಡಬೇಕು ಯಾವ ಡೇಟಾಸೆಟ್ ಬೇಕೋ ಆ ಡೇಟಾಸೆಟ್ ಅನ್ನು ಲೋಡ್ ಮಾಡಬೇಕು

ಐರಿಸ್ ಡೇಟಾ ವನ್ನು ಐರಿಸ್ ಡೇಟಾಸೆಟ್ ನಿಂದ ಲೋಡ್ ಮಾಡಬೇಕು ಇದನ್ನು ರಿನೇಮ್ ಕೂಡ ಮಾಡಬಹುದು ಡೇಟಾಸೆಟ್ 🖫📫 ಐರಿಸ್ dataset 🖫📫 iris ಕಮಾಂಡ್ ನಿಂದ ಡೇಟಾಸೆಟ್ ಅನ್ನು ರಿನೇಮ್ ಮಾಡಬಹುದು ಕ್ರಾಸ್ ವ್ಯಾಲಿಡೇಷನ್ ಮಾಡಲು ವಿವಿಧ ಕಮಾಂಡ್ ಗಳಿವೆ 10 ಫೋಲ್ಡ್ ಕ್ರಾಸ್ ವ್ಯಾಲಿಡೇಷನ್ ಅನ್ನು ಅಕ್ಯುರೆಸಿ ಎಸ್ಟಿಮೇಟ್ ಮಾಡಲು ಉಪಯೋಗಿಸುತ್ತಾರೆ ಕಂಟ್ರೋಲ್ 🖫📫 ಟ್ರೈನ್ ಕಂಟ್ರೋಲ್ ಮೆಥಡ್ ಸಿವಿ ನಂಬರ್ 10 control 🖫📫 train control method "cv" number10 ಮತ್ತು ಮೆಟ್ರಿಕ್ 🖬 ಅಕ್ಯುರೆಸಿ metric "accuracy" ಈ ಕಮಾಂಡ್ ಗಳನ್ನು ಉಪಯೋಗಿಸುತ್ತಾರೆ ಸಪೋರ್ಟ್ ವೆಕ್ಟರ್ ಮಷೀನ್ ಅನ್ನು ಬಳಸಲು ಮೊದಲಿಗೆ ಸೀಡ್ ಅನ್ನು ಸೆಟ್ ಮಾಡಬೇಕು ನಂತರ ಎಸ್ವಿಎಮ್ ಕಮಾಂಡ್ ಅನ್ನು ನಿರ್ಧಿಷ್ಟ ಡೇಟಾಸೆಟ್ ಮೇಲೆ ಇಂವೋಕ್ ಮಾಡಬೇಕು ಸೀಡ್ set seed ಫಿಟ್ ಎಸ್ವಿಎಮ್ fit svm ಎಸ್ವಿಎಮ್ ಯನ್ನು ಎಕ್ಸಿಕ್ಯೂಟ್ ಮಾಡುತ್ತದೆ ಇದು ಮೂಲತಃ ಆರ್ ಸ್ಟುಡಿಯೋ ಎನ್ವಿರಾನ್ಮೆಂಟ್ ಪ್ಲಾಟ್ ಫಾರಂ ವಿವಿಧ ಡೇಟಾಸೆಟ್ ಮತ್ತು ಅವುಗಳಿಗೆ ಅನುಗುಣವಾದ ಫೀಚರ್ ಗಳನ್ನು ನೀವು ಈ ಪ್ಯಾನೆಲ್ ನಲ್ಲಿ ನೋಡಬಹುದು ನಿಮಗೆ ಬೇಕಾಗಿರುವ ಲೈಬ್ರರಿ ಯನ್ನು ಚೆಕ್ಲಿಸ್ಟ್ ನಲ್ಲಿ ನೋಡಿ ಅವುಗಳನ್ನು ಸ್ಥಾಪಿಸಿಕೊಳ್ಳಬೇಕು ಇನ್ಸ್ಟಾಲ್ ಪ್ಯಾಕೇಜ್ ಕ್ಯಾರೆಟ್ install package "caret" ಕಮಾಂಡ್ ಕ್ಯಾರೆಟ್ ಪ್ಯಾಕೇಜ್ ಅನ್ನು ಇನ್ಸ್ಟಾಲ್ ಮಾಡುತ್ತದೆ ನಂತರ ಇನ್ಸ್ಟಾಲ್ ಪ್ಯಾಕೇಜ್ಇ1071 install package"e1071" ಕಮಾಂಡ್ ಇ1071 ಪ್ಯಾಕೇಜ್ ಅನ್ನು ಇನ್ಸ್ಟಾಲ್ ಮಾಡುತ್ತದೆ ಇ1071 ನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಪ್ರಾಬಬಿಲಿಟಿ ಥಿಯರಿ ಗೆ ಸಂಬಂಧಿಸಿದಂತೆ ಫನ್ಕ್ಷನ್ ಗಳಿವೆ ಕ್ಯಾರೆಟ್ ನಲ್ಲಿರುವ ಲೈಬ್ರರಿ ಯು ಲೋಡ್ ಆಗುತ್ತದೆ ನಂತರ ಇ1071 ಲೈಬ್ರರಿ ಯು ಲೋಡ್ ಆಗುತ್ತದೆ ಅನಂತರ ಐರಿಸ್ ಡೇಟಾಸೆಟ್ ಇಂಪೋರ್ಟ್ ಆಗುತ್ತದೆ ಈ ಡೇಟಾಸೆಟ್ ರೀನೇಮ್ ಆಗಿ ಎಸ್ವಿಎಂ ಎಕ್ಸಿಕ್ಯೂಟ್ ಆಗುತ್ತದೆ ನಾವು ಅನಲಿಟಿಕ್ಸ್ ಗಾಗಿ ಉಪಯೋಗಿಸುವ ಆರ್ ಪ್ಲಾಟ್ ಫಾರಂ ಮೇಲೆ ಒಂದು ನೋಟವನ್ನು ಪಡೆದೆವು ಅನಲಿಟಿಕ್ಸ್ ನ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ನಲ್ಲಿ ಜೂಲಿಯಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನು ಉಪಯೋಗಿಸುತ್ತಾರೆ ಆದ್ದರಿಂದ ಈಗ ನಾವು ಅದರ ಬಗ್ಗೆ ಒಂದು ನೋಟವನ್ನು ಬೀರೋಣ ಜೂಲಿಯಾ ಜನಪ್ರಿಯ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿದ್ದು ಪೈಥಾನ್ ನಿಂದ ಪಡೆದಿರುವ ಪ್ರಯೋಜನಗಳನ್ನು ಮತ್ತು ಸಿ ಲ್ಯಾಂಗ್ವೇಜ್ ನಲ್ಲಿರುವ ಪರ್ಫಾರ್ಮೆನ್ಸ್ ಗಳನ್ನು ಆಧರಿಸಿದೆ ಜೂಲಿಯಾ ಪೈಥಾನ್ ಮತ್ತು ಸಿ ಲ್ಯಾಂಗ್ವೇಜ್ ಗಳ ಪ್ರಯೋಜನಗಳನ್ನು ಹೊಂದಿದೆ ಜೂಲಿಯಾ ಒಂದು ಓಪನ್ ಸೋರ್ಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದು ಡಿಸ್ಟ್ರಿಬ್ಯುಟೆಡ್ ಕಂಪ್ಯೂಟೇಷನ್ ಮತ್ತು ಪ್ಯಾರಾಲೇಲಿಸಂ ಗಳನ್ನು ಬೆಂಬಲಿಸುತ್ತದೆ ಸಿ ಲ್ಯಾಂಗ್ವೇಜ್ ನಲ್ಲಿರುವ ವಿವಿಧ ಫನ್ಕ್ಷನ್ ಕಾಲ್ ತರಹದ ಬೆಂಬಲ ಇಲ್ಲಿಯೂ ಇದೆ ಇಲ್ಲಿ ಕೆಲವು ವಿವಿಧ ಸಾಮಾನ್ಯ ಪ್ರೋಗ್ರಾಮಿಂಗ್ ಫೀಚರ್ ಗಳಿವೆ ಅವುಗಳಲ್ಲಿ ಒಂದು ಪ್ರಿಂಟ್ಎಲ್ಎನ್ ಇದನ್ನು ಪ್ರಿಂಟ್ ಮಾಡುವುದಕ್ಕೆ ಉಪಯೋಗಿಸುತ್ತೇವೆ ವಿವಿಧ ವೇರಿಯೇಬಲ್ ಗಳನ್ನು ಡಿಫೈನ್ ಮಾಡಬೇಕು ಉದಾಹರಣೆಗೆ my answer 42 ಟೈಪ್ಆಫ್ ಎನ್ನುವುದು ವೇರಿಯೇಬಲ್ ನ ಟೈಪ್ ಅನ್ನು ಕೊಡುತ್ತದೆ ಉದಾಹರಣೆಗೆ ಟೈಪ್ಆಫ್ ಮೈ ವೇರಿಯೇಬಲ್ typeof my veriable ಅನ್ನು ಎಕ್ಸಿಕ್ಯೂಟ್ ಮಾಡಿದಾಗ ಔಟ್ಪುಟ್ ಇಂಟಿಜರ್ 64 ಆಗಿರುತ್ತದೆ ಮೈ ಪೈmy pi 3 14159 ಟೈಪ್ಆಫ್ ಮೈ ಪೈ typeof my pi ಅನ್ನು ಎಕ್ಸಿಕ್ಯೂಟ್ ಮಾಡಿದಾಗ ಔಟ್ಪುಟ್ ಫ್ಲೋಟ್ 64 ಆಗಿರುತ್ತದೆ ಇವು ಟೈಪ್ಆಫ್ ನ ಕೆಲವು ಉದಾಹರಣೆಗಳು ಕೆಲವು ಮೂಲ ಮ್ಯಾಥ್ ಫನ್ಕ್ಷನ್ ಗಳು ಯಾವುವೆಂದರೆ ಸಂ 3 7 ಮೂಲತಃ ಎರಡು ಇಂಟಿಜರ್ ಗಳ ಮೊತ್ತವಾದ 10 ನ್ನು ಕೊಡುತ್ತದೆ ಡಿಫರೆನ್ಸ್ 10 3 ಇದು ಎರಡು ಇಂಟಿಜರ್ ಗಳ ವ್ಯತ್ಯಾಸ 7 ನ್ನು ಕೊಡುತ್ತದೆ product 20 x 5 ಇದು ಗುಣಲಬ್ಧ 100 ನ್ನು ಕೊಡುತ್ತದೆ ಕೋಷಂಟ್ 100 10 ಇದು 10 ಕೋಷಂಟ್ ಅನ್ನು ಕೊಡುತ್ತದೆ 10 2 10 ಪವರ್ 2 100 ನ್ನು ಕೊಡುತ್ತದೆ 100 2 0 ಅನ್ನು ಶೇಷವನ್ನಾಗಿ ಕೊಡುತ್ತದೆ

ಇಲ್ಲಿ ವಿವಿಧ ಆಪರೇಷನ್ ಗಳು ಬೆಂಬಲಿಸುತ್ತದೆ ಸ್ಟ್ರಿಂಗ್ ನ ಅಸೈನ್ಮೆಂಟ್ ಉದಾಹರಣೆಗೆ s1 i am a string ಅನ್ನು ಎಕ್ಸಿಕ್ಯೂಟ್ ಮಾಡಿದರೆ i am a string ಎಂದು ಔಟ್ಪುಟ್ ಡಿಸ್ಪ್ಲೇ ಆಗುತ್ತದೆ ಡಾಲರ್ ಸೈನ್ dollar sign ಅನ್ನು ಸ್ಟ್ರಿಂಗ್ ಇಂಟರ್ಪೊಲೇಷನ್ ಗಾಗಿ ಬಳಸುತ್ತಾರೆ name "Jane" num fingers 10 num toes 10 ನೀವು ಈಗ println "hello my name is name " println "I have num fingers fingers and num toes toes " ಎಕ್ಸಿಕ್ಯೂಟ್ ಮಾಡಿದರೆ hello my name is Jane I have 10 fingers and 10 toes ಎಂದು ಔಟ್ಪುಟ್ ಕೊಡುತ್ತದೆ ನಂತರ ಸ್ಟ್ರಿಂಗ್ ಕಾನ್ಕೆಟೆನಷನ್ s3 "how many cats" s4 "is too many cats" string s3 s4 ಅಂದರೆ s3 ಮತ್ತು s4 ಸೇರಿಸಿ how many cats is too many cats ಎಂದು ಔಟ್ಪುಟ್ ಕೊಡುತ್ತದೆ ಜೂಲಿಯಾ ವಿವಿಧ ಡೇಟಾ ಸ್ಟ್ರಕ್ಚರ್ ಗಳನ್ನು ಬೆಂಬಲಿಸುತ್ತದೆ ಅವುಗಳನ್ನು ಇಲ್ಲಿ ತೋರಿಸಿದೆ ಟಪಲ್ ಟಪಲ್ ಗಳನ್ನು ಹೇಗೆ ಕ್ರಿಯೇಟ್ ಮಾಡಬಹುದು myfavouriteanimals "penguins" "cats" "sugargliders" ಈ ಕಮಾಂಡ್ ಟಪಲ್ ಅನ್ನು ಕ್ರಿಯೇಟ್ ಮಾಡುತ್ತದೆ ಇದರ ಔಟ್ಪುಟ್ ಏನೆಂದರೆ penguins cats sugargliders ಆಗಿರುತ್ತದೆ ಇದೆ ತರಹ ಇನ್ನು ವಿವಿಧ ರೀತಿಯ ಟಪಲ್ ಗಳನ್ನು ಕ್ರಿಯೇಟ್ ಮಾಡಬಹುದು ಡಿಕ್ಷನರಿ ಅನ್ನು ಕ್ರಿಯೇಟ್ ಮಾಡಲು ಈ ಕಮಾಂಡ್ ಅನ್ನು ಬಳಸಬೇಕು myphonebook Dict "Jenny" "867 5309" "ghostbusters" "555 2368" ಇದು myphonebook ಎಂಬ ಡಿಕ್ಷನರಿ ಅನ್ನು ಕ್ರಿಯೇಟ್ ಮಾಡಿ ಈ ವಿವಿಧ ವ್ಯಾಲ್ಯೂ ಗಳನ್ನೂ ವಿವಿಧ ವೇರಿಯೇಬಲ್ ಗಳಲ್ಲಿ ಸ್ಟೋರ್ ಮಾಡುತ್ತದೆ

ಈ myphonebook ಡಿಕ್ಷನರಿ ಯನ್ನು ಪ್ರಿಂಟ್ ಮಾಡಿದರೆ ಅದು ಹೀಗೆ ಔಟ್ಪುಟ್ ಅನ್ನು ಕೊಡುತ್ತದೆ ಅರೇ ಅರೇ ಗಳನ್ನು ಜೂಲಿಯಾ ದಲ್ಲಿ ಸುಲಭವಾಗಿ ಎಲ್ಲಾ ಐಟಂ ಗಳನ್ನು ಸ್ಕ್ವೇರ್ ಬ್ರಾಕೆಟ್ ನಲ್ಲಿ ಹಾಕಬೇಕು ಈಗ ನಾವು 5 ಎಲಿಮೆಂಟ್ ಗಳಾದ Ted Robyn Barney Lily and Marshall ಗಳನ್ನು myfriends ಎಂಬ ಅರೇ ನಲ್ಲಿ ಹಾಕೋಣ myfriends "Ted" "Robyn" "Barney" "Lily""Marshall" fibonacci 1 1 2 3 5 8 11 ಈ ಕಮಾಂಡ್ ಏಳು ಎಲಿಮೆಂಟ್ ಗಳನ್ನು fibonacci ಅರೇ ನಲ್ಲಿ ಹಾಕುತ್ತದೆ ನಾವು ಈಗ ಜೂಲಿಯಾ ದ ಅಂತ್ಯಕ್ಕೆ ಬಂದಿದ್ದೇವೆ ನಾನು ಇಲ್ಲಿ ಆರ್ ಮತ್ತು ಜೂಲಿಯಾ ಬಗ್ಗೆ ಉನ್ನತ ಮಟ್ಟದ ವೀಕ್ಷಣೆಯನ್ನು ಕೊಟ್ಟಿದ್ದೇನೆ ಆರ್ ಎಂದರೆ ಏನು ಜೂಲಿಯಾ ಎಂದರೆ ಏನು ಆರ್ ಸ್ಟುಡಿಯೋ ಪ್ಲಾಟ್ಫಾರ್ಮ್ ಹೇಗಿರುತ್ತದೆ ಜೂಲಿಯಾ ಬೆಂಬಲ ಮಾಡುವ ಮೂಲ ಆಪರೇಟರ್ ಗಳು ವಿವಿಧ ಫನ್ಕ್ಷನ್ ಗಳು ಮುಂತಾದವುಗಳನ್ನು ನೋಡಿದ್ದೇವೆ ನಿಮಗೆ ಆರ್ ಮತ್ತು ಜೂಲಿಯಾ ದಲ್ಲಿ ಇನ್ನೂ ಆಳವಾದ ಜ್ಞಾನ ಬೇಕಿದ್ದಲ್ಲಿ ಆರ್ ಮತ್ತು ಜೂಲಿಯಾ ದ ಮೇಲೆ ಟ್ಯುಟೋರಿಯಲ್ಸ್ ಗಳಿವೆ ಐಐಓಟಿ ಇಂಡಸ್ಟ್ರಿ ೪ ೦ IIoT industry 4 0 ಕೋರ್ಸ್ ನ ದೃಷ್ಟಿಕೋನದ ಪ್ರಕಾರ ಈ ಉಪನ್ಯಾಸದಲ್ಲಿ ಕೊಟ್ಟಿರುವ ಜ್ಞಾನವೇ ಸಾಕು ಇಲ್ಲಿ ಕೆಲವು ಉಲ್ಲೇಖಗಳನ್ನು ಕೊಟ್ಟಿದ್ದೇನೆ ನಿಮಗೆ ಆಸಕ್ತಿ ಇದ್ದಲ್ಲಿ ಇವುಗಳನ್ನು ಮುಂದೆ ನೋಡಿ